ಎಲ್ಲರಿಗೂ ನಮಸ್ಕಾರ ವಿಪತ್ತು ಚೇತರಿಕೆ ಮತ್ತು ಉತ್ತಮ ಪುನರ್ನಿರ್ಮಾಣ ಉಪನ್ಯಾಸ ಸರಣಿಯಗೆ ಸ್ವಾಗತ ಈ ಉಪನ್ಯಾಸದಲ್ಲಿ ನಾನು ಮಾಹಿತಿಯ ಪಾತ್ರದ ಬಗ್ಗೆ ಚರ್ಚಿಸುತ್ತೇನೆ ವಿಪತ್ತು ಸನ್ನದ್ಧತೆಯಲ್ಲಿ ಮತ್ತು ವಿಪತ್ತು ಚೇತರಿಕೆ ಸರಿ ಆದ್ದರಿಂದ ಈ ಸರಣಿ ಈ ಉಪನ್ಯಾಸವು ಇನ್ನೂ ಎರಡು ಸತತ ಉಪನ್ಯಾಸಗಳೊಂದಿಗೆ ಸಂಬಂಧ ಹೊಂದಿದೆ ಆದ್ದರಿಂದ ಗಮನವಿಟ್ಟು ಆಲಿಸಿ ಮತ್ತು ಇದರ ನಂತರ ಇನ್ನೆರಡು ಉಪನ್ಯಾಸಗಳನ್ನು ಆಲಿಸಿ ಸರಿ ಆದ್ದರಿಂದ ಇಲ್ಲಿ ಗಮನವು ವಿಪತ್ತು ಚೇತರಿಕೆಗೆ ಕಾರಣವಾಗುವ ವಿಪತ್ತು ಸನ್ನದ್ಧತೆಯ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಳುವುದು ಈ ರೀತಿಯ ನಿರ್ಧಾರವನ್ನು ಮಾಡುವಾಗ ಮಾಹಿತಿಯನ್ನು ಪಡೆಯುವ ಮೂಲ ಯಾವುದು ಅವರು ಮಾಹಿತಿಯನ್ನು ಎಲ್ಲಿಂದ ಪಡೆಯುತ್ತಾರೆ ಆದ್ದರಿಂದ ಇದು ಬಾಂಗ್ಲಾದೇಶ ಮತ್ತು ನಾನು ಮೊದಲು ನಿಮಗೆ ಸಮಸ್ಯೆಯನ್ನು ಪರಿಚಯಿಸುತ್ತೇನೆ ಅವರಿಗೆ ಬಾಂಗ್ಲಾದೇಶದಲ್ಲಿ ಸ್ವಲ್ಪ ಸಮಸ್ಯೆ ಮತ್ತು ವಿಪತ್ತು ಸಿದ್ಧತೆ ಏಕೆ ಬೇಕು ಮತ್ತು ಯಾವ ಪ್ರಮಾಣದಲ್ಲಿ ಮತ್ತು ಯಾವ ಸಂದರ್ಭದಲ್ಲಿ ಎಂದು ಪರಿಚಯಿಸುತ್ತೇನೆ ಸರಿ ಆದ್ದರಿಂದ ಇದು ಬಾಂಗ್ಲಾದೇಶ ಭಾರತದಿಂದ ಸುತ್ತುವರಿದ ಬಹಳಷ್ಟು ಹಸಿರುಗಳನ್ನು ಹೊಂದಿರುವ ಸುಂದರವಾದ ದೇಶ ಹೆಚ್ಚಿನ ಭಾಗ ಮೂರು ಬದಿಗಳು ಅತ್ಯಂತ ಫಲವತ್ತಾದ ಭೂಮಿಯನ್ನು ಹೊಂದಿರುವ ಭಾರತದಿಂದ ಸುತ್ತುವರಿದಿದೆ ಮತ್ತು ಇದು ಸುಂದರವಾದ ದೇಶವಾಗಿದೆ ಮತ್ತು ಆದರೆ ಈ ಸುಂದರ ದೇಶ ವಿಶೇಷವಾಗಿ ಕರಾವಳಿ ಪ್ರದೇಶಗಳಲ್ಲಿ ಅವರು ಕುಡಿಯುವ ನೀರಿನ ಅಪಾಯ ಮತ್ತು ಹವಾಮಾನ ಬದಲಾವಣೆ ಪ್ರೇರಿತ ಅಪಾಯದ ರೀತಿಯ ವಿಪತ್ತಿನ ಗಂಭೀರ ಅಪಾಯದಲ್ಲಿದ್ದಾರೆ ಆದ್ದರಿಂದ ಲಕ್ಷಾಂತರ ಜನರು ಎದುರಿಸುತ್ತಿದ್ದಾರೆ ಮತ್ತು ಲಕ್ಷಾಂತರ ಜನರು ಇಲ್ಲಿ ಹೋರಾಡುತ್ತಿದ್ದಾರೆ ಇದು ಅತ್ಯಂತ ಜನನಿಬಿಡ ದೇಶವಾಗಿದೆ ಸರಿ ಅತ್ಯಂತ ಜನನಿಬಿಡ ದೇಶಗಳಲ್ಲಿ ಒಂದಾಗಿದೆ ಅಲ್ಲಿ ಜನಸಂಖ್ಯೆಯು ಈಗಾಗಲೇ 20 ಕೋಟಿಗೆ ಹತ್ತಿರದಲ್ಲಿದೆ ನಾವು ನೋಡೋಣ ಆದ್ದರಿಂದ ಈ ಪ್ರದೇಶದಲ್ಲಿ ಅವರು 2 ಬೃಹತ್ ನಿಧಾನ ವಿಷಕಾರಿ ಮತ್ತು ವಿಪತ್ತು ಅಪಾಯದಿಂದ ಬಳಲುತ್ತಿದ್ದಾರೆ ಸರಿ ನಿಧಾನ ವಿಷವನ್ನು ಹೊಂದಿದ್ದೀರಿ ಮತ್ತು 5 ವರ್ಷ ಅಥವಾ 10 ವರ್ಷಗಳ ಮೊದಲು ಯಾರಿಗೂ ತಿಳಿದಿರುವುದಿಲ್ಲ ಇಲ್ಲಿ ಸಮಸ್ಯೆ ಏನೆಂದರೆ ಅಂತರ್ಜಲದ ಆರ್ಸೆನಿಕ್ ಮಾಲಿನ್ಯವು ಅಂತರ್ಜಲದ ಆರ್ಸೆನಿಕ್ ಮಾಲಿನ್ಯದಿಂದ ನೀವು ಅಂತರ್ಜಲವನ್ನು ಕುಡಿಯಲು ಸಾಧ್ಯವಿಲ್ಲ ಏಕೆಂದರೆ ಅದು ಆರ್ಸೆನಿಕ್ನಿಂದ ಕಲುಷಿತವಾಗಿದೆ ಮತ್ತು ನೀವು ಮೇಲ್ಮೈ ನೀರನ್ನು ಕುಡಿಯಲು ಸಾಧ್ಯವಿಲ್ಲ ಏಕೆಂದರೆ ಅದು ಲವಣಾಂಶದಿಂದ ಪ್ರಭಾವಿತವಾಗಿರುತ್ತದೆ ನೀವು ಈ ರೀತಿಯ ನೀರನ್ನು ಸೇವಿಸಿದರೆ ನೀವು ಭೇದಿ ಅತಿಸಾರ ಮತ್ತು ಇತರ ಆರೋಗ್ಯ ಸಮಸ್ಯೆಗಳನ್ನು ಪಡೆಯುತ್ತೀರಿ 1971ರಲ್ಲಿ ಸ್ವಾತಂತ್ರ್ಯ ಬಂದ ನಂತರ 1980ರ ದಶಕದಲ್ಲಿ ಪಾಕಿಸ್ತಾನ ಬಾಂಗ್ಲಾದೇಶದಿಂದ ಸ್ವಾತಂತ್ರ್ಯ ಪಡೆದ ನಂತರ 1980ರ ದಶಕದ ಆರಂಭದಲ್ಲಿ ಜನರು ನದಿ ಕೊಳ ಕಾಲುವೆ ಅಥವಾ ಸರೋವರಗಳಂತಹ ಮೇಲ್ಮೈ ನೀರನ್ನು ಅವಲಂಬಿಸಿದ್ದರು ಅವರ ಕುಡಿಯುವ ನೀರಿಗೆ ಮೂಲಭೂತವಾಗಿ ಕೊಳಗಳು ಮತ್ತು ನದಿಗಳು ಬೇಕಾಗುತ್ತವೆ ಸರಿ ಮತ್ತು ಈ ಮೇಲ್ಮೈ ನೀರು ಸಹ ಸಿಹಿ ನೀರು ಮತ್ತು ಜನರು ಅದನ್ನು ಅವಲಂಬಿಸಿದ್ದಾರೆ ಆದರೆ UNESCO ಜಪಾನ್ ಸರ್ಕಾರದ ಸಹಯೋಗದೊಂದಿಗೆ ಮೇಲ್ಮೈ ನೀರನ್ನು ಕುಡಿಯುವ ನೀರಾಗಿ ಪ್ರಚಾರ ಮಾಡುವುದನ್ನು ನಿಲ್ಲಿಸಲು ಪ್ರಾರಂಭಿಸಿತು ಇದು ಭೇದಿ ಮತ್ತು ಅತಿಸಾರ ಮತ್ತು ಇತರ ಆರೋಗ್ಯ ಸಮಸ್ಯೆಗಳಂತಹ ನೀರಿನಿಂದ ಹರಡುವ ರೋಗಗಳಿಗೆ ಕಾರಣವಾಗಬಹುದು ಎಂದು ಅವರು ಕಂಡುಕೊಂಡರು ಆದ್ದರಿಂದ ಯುನೆಸ್ಕೋ ಮತ್ತು ಇತರ ವಿಜ್ಞಾನಿಗಳ ಪ್ರಕಾರ ಮರಣ ಪ್ರಮಾಣ ಕಲುಷಿತ ನೀರಿನಿಂದ ಹರಡುವ ರೋಗವು ಈ ಪ್ರದೇಶದಲ್ಲಿ ಅಗಾಧವಾಗಿತ್ತು ಎಂದು ಜನರು ಕೊಳಗಳು ಮತ್ತು ಸರೋವರಗಳಿಂದ ಮೇಲ್ಮೈ ನೀರನ್ನು ಕುಡಿಯುತ್ತಿದ್ದರು ಹಾಗಾದರೆ ಅವರು ಏನು ಮಾಡಿದರು ಅವರು ಯುನೆಸ್ಕೋ ಸಹಯೋಗದೊಂದಿಗೆ ಪ್ರಾರಂಭಿಸಿದರು ಬಾಂಗ್ಲಾದೇಶ ಸರ್ಕಾರವು ಈ ಕೊಳವೆ ಬಾವಿಗಳನ್ನು ಉತ್ತೇಜಿಸಲು ಪ್ರಾರಂಭಿಸಿತು ನೀವು ಕೈ ಪಂಪ್ಗಳ ರೀತಿಯ ಕೊಳವೆ ಬಾವಿಗಳನ್ನು ನೋಡಬಹುದು ಸರಿ ಈ ಕೊಳವೆ ಬಾವಿಗಳು ತುಂಬಾ ಆಳವಿಲ್ಲ ಕೇವಲ 15 20 ಮೀಟರ್ ಮಾತ್ರ ನೀವು ನೀರು ಪಡೆಯಬಹುದು ನೀರನ್ನು ಬಳಸಬಹುದು ಅವರು ಅಗ್ಗವಾಗಿರುವ ಮತ್ತು ನೀವು ಅಂತರ್ಜಲಕ್ಕೆ ಪ್ರವೇಶವನ್ನು ಹೊಂದಿರುವ ಕೊಳವೆ ಬಾವಿ ನೀರನ್ನು ಹೆಚ್ಚು ಪ್ರಚಾರ ಮಾಡುತ್ತಿದ್ದರು ಈಗ ಜನರು ಕೊಳವೆ ಬಾವಿಗಳನ್ನು ಬಳಸಲು ಪ್ರಾರಂಭಿಸಿದರು ಮತ್ತು 10 15 ವರ್ಷಗಳ ನಂತರ 1990 ರ ದಶಕದಲ್ಲಿ ಕೊಳವೆ ಬಾವಿಯ ಪ್ರಚಾರ ಬಾಂಗ್ಲಾದೇಶದ ಗ್ರಾಮೀಣ ಜನಸಂಖ್ಯೆಯ ಸುಮಾರು 80 ರಷ್ಟು ಜನರು ಕೊಳವೆ ಬಾವಿಗಳಿಂದ ತಮ್ಮ ಕುಡಿಯುವ ನೀರನ್ನು ಹೊಂದಿದ್ದರು ಆದ್ದರಿಂದ ಅವರು ಕೊಳಗಳು ಮತ್ತು ನದಿಗಳಿಂದ ಮೇಲ್ಮೈ ನೀರನ್ನು ಅವಲಂಬಿಸಿದ್ದರು ನಂತರ ಅವರು ಮೇಲ್ಮೈಯಿಂದ ಕೊಳವೆ ಬಾವಿಗೆ ಚಲಿಸಲು ಕೊಳವೆ ಬಾವಿ ನೀರು ಅಥವಾ ಕೈ ಪಂಪ್ಗಳು ಪ್ರಾರಂಭಿಸಿದರು ಈಗ 80 ಜನರು ಮತ್ತೊಮ್ಮೆ ಮತ್ತೊಂದು ದುರಂತಕ್ಕೆ ಒಡ್ಡಿಕೊಂಡಿದ್ದಾರೆ ಎಂದು ವಿಜ್ಞಾನಿಗಳು ಅರಿತುಕೊಂಡರು ಮತ್ತೊಂದು ಅಪಾಯವೆಂದರೆ ಆರ್ಸೆನಿಕ್ ಮಾಲಿನ್ಯ ಆಗಿದೆ ಆದ್ದರಿಂದ ನೀವು ಆರ್ಸೆನಿಕ್ ಮಾಲಿನ್ಯ ಹೊಂದಿರುವ ನೀರು ಕುಡಿಯುತ್ತಿದ್ದರೆ ಕಲುಷಿತ ನೀರು ನಿಮ್ಮ ಆರೋಗ್ಯದ ಮೇಲೆ ತೀವ್ರವಾಗಿ ಪರಿಣಾಮ ಬೀರುತ್ತದೆ ಕ್ಯಾನ್ಸರ್ಗೆ ಸಹ ಕಾರಣವಾಗುತ್ತದೆ ನೀವು ದುರ್ಬಲರಾಗುತ್ತೀರಿ ಆದ್ದರಿಂದ ನೀವು ಮೇಲ್ಮೈ ನೀರನ್ನು ಕುಡಿಯಲು ಸಾಧ್ಯವಿಲ್ಲದ ಸಮಸ್ಯೆಯೆಂದರೆ ಇತ್ತೀಚೆಗೆ ಅದು ನೀರಿನ ಲವಣಾಂಶದಿಂದ ಕಲುಷಿತವಾಗಿದೆ ಆದರೆ ಸಮುದ್ರ ಮಟ್ಟದ ಏರಿಕೆ ಹವಾಮಾನ ಬದಲಾವಣೆ ಸೀಗಡಿ ಕೃಷಿ ಮತ್ತು ನಿಮಗೆ ತಿಳಿದಿರುವ ಕೆಲವು ರೀತಿಯ ಬದಲಾವಣೆಗಳಿಂದ ಹೆಚ್ಚು ಕಲುಷಿತವಾಗಿದೆ ಅವರು ಸಮುದ್ರದ ನೀರನ್ನು ಮುಖ್ಯ ಭೂಭಾಗದ ಪ್ರದೇಶಗಳಿಗೆ ಪೂರೈಕೆ ಮಾಡುತ್ತಿದ್ದಾರೆ ಇದರ ಪರಿಣಾಮವಾಗಿ ಈ ಮಲೆನಾಡಿನ ಪ್ರದೇಶಗಳು ನೀರಿನ ಲವಣಾಂಶದಿಂದ ಕಲುಷಿತಗೊಂಡಿವೆ ಆದ್ದರಿಂದ ಕುಡಿಯುವ ನೀರು ಬಿಕ್ಕಟ್ಟಿನಲ್ಲಿದೆ ನೀವು ಮೇಲ್ಮೈ ನೀರನ್ನು ಕುಡಿಯಲು ಸಾಧ್ಯವಿಲ್ಲ ಏಕೆಂದರೆ ಈ ನೀರು ಲವಣಯುಕ್ತವಾಗಿದೆ ಮತ್ತು ಅಂತರ್ಜಲವು ಆರ್ಸೆನಿಕ್ ಕಾರಣದಿಂದಾಗಿ ಕುಡಿಯಲು ಸಾಧ್ಯವಿಲ್ಲ ಈಗ ಪರಿಸರ ಮತ್ತು ಅರಣ್ಯ ಸಚಿವಾಲಯವು 20 ದಶಲಕ್ಷ ಜನರು ತಮ್ಮ ಕುಡಿಯುವ ನೀರಿನಲ್ಲಿ ವಿಭಿನ್ನ ಮಟ್ಟದ ಲವಣಾಂಶದಿಂದ ತೊಂದರೆಗೊಳಗಾಗಿರುವುದನ್ನು ನೀವು ಇಲ್ಲಿ ನೋಡಬಹುದು ಸಂಯೋಜಿತ ಪ್ರಾದೇಶಿಕ ಮಾಹಿತಿ ಜಾಲ 2007 ವರದಿ ಪ್ರಕಾರ ಲವಣಾಂಶವು ಕಳೆದ 5 ದಶಕಗಳಲ್ಲಿ 45 ರಷ್ಟು ಏರಿಕೆಯಾಗಿದೆ 45 ನೀವು ಇದನ್ನು 1973 ಮತ್ತು 1997 ರಲ್ಲಿ ನೋಡಬಹುದು ಇದು ಹೇಗೆ ಬದಲಾಗುತ್ತಿದೆ ಎಂದು ನಿಮಗೆ ತಿಳಿದಿದೆ ಬಾಂಗ್ಲಾದೇಶದಲ್ಲಿ ನೀರಿನ ಲವಣಾಂಶದ ಒಳನುಸುಳುವಿಕೆ ಆಗಿದೆ ಆದ್ದರಿಂದ ಈ ಎಲ್ಲಾ ಕೆಂಪು ಪ್ರದೇಶಗಳು ವಾಸ್ತವವಾಗಿ ನೀರಿನ ಲವಣಯುಕ್ತ ಪ್ರದೇಶಗಳಾಗಿವೆ ಹಾಗಾಗಿ ನಾನು ಹೇಳಿದಂತೆ 1970 ರ ದಶಕದ ಕೊನೆಯಲ್ಲಿ ಅಥವಾ 1980 ರ ಆರಂಭದಲ್ಲಿ ಬಾಂಗ್ಲಾದೇಶ ಸರ್ಕಾರವು ವಿಶ್ವಸಂಸ್ಥೆಯ ಮಕ್ಕಳ ನಿಧಿಯಿಂದ ಬೆಂಬಲಿತವಾಗಿದೆ UNICEF ಆಳವಿಲ್ಲದ ಕೊಳವೆ ಬಾವಿಯನ್ನು ಸ್ಥಾಪಿಸುವ ಬೃಹತ್ ಯೋಜನೆಯನ್ನು ಆರಂಭಿಸಿತು STW's ಚಿಕ್ಕದಾಗಿದ್ದು ಕುಡಿಯುವ ಮೇಲ್ಮೈ ನೀರನ್ನು ಕಲುಷಿತಗೊಳಿಸುವುದರಿಂದ ಅತಿಸಾರ ಕಾಲರಾ ಮುಂತಾದ ನೀರಿನಿಂದ ಹರಡುವ ರೋಗಗಳಿಂದ ಬಳಲುತ್ತಿರುವ ಗ್ರಾಮೀಣ ಜನತೆಗೆ ಸುರಕ್ಷಿತ ಕುಡಿಯುವ ನೀರನ್ನು ಒದಗಿಸಲು ಬೆಂಬಲಿತವಾಗಿದೆ ಈಗ 80 ಕ್ಕಿಂತ ಹೆಚ್ಚು ಬಾಂಗ್ಲಾದೇಶದ ಜನಸಂಖ್ಯೆಯು ಕುಡಿಯುವ ನೀರಿಗಾಗಿ ಕೊಳವೆ ಬಾವಿಯನ್ನು ಅವಲಂಬಿಸಿದೆ ಸರಿ ಈಗ ಅವರು ನೀರಿನ ಆರ್ಸೆನಿಕ್ ಮಾಲಿನ್ಯದಿಂದ ಪ್ರಭಾವಿತರಾಗಿದ್ದಾರೆ ಬಾಂಗ್ಲಾದೇಶದ 1 2 ಮಿಲಿಯನ್ ಜನರು ಈಗಾಗಲೇ ಆರ್ಸೆನಿಕ್ನ ಗುರುತಿಸಬಹುದಾದ ಲಕ್ಷಣಗಳನ್ನು ಹೊಂದಿದ್ದಾರೆ ಸರಿ ಮತ್ತು 30 ರಿಂದ 40 ಮಿಲಿಯನ್ ಜನರು ಆರ್ಸೆನಿಕ್ ಕಲುಷಿತ ನೀರನ್ನು ಕುಡಿಯುವುದರಿಂದ ಪರೋಕ್ಷವಾಗಿ ಅಥವಾ ನೇರವಾಗಿ ಅಪಾಯದಲ್ಲಿದ್ದಾರೆ 30 ರಿಂದ 40 ಮಿಲಿಯನ್ ಜನರು ಅಪಾಯದಲ್ಲಿದ್ದಾರೆ ಹಾಗಾದರೆ ಇದಕ್ಕೆ ಪರಿಹಾರವೇನು ನೀವು ನೀರನ್ನು ನೋಡಬಹುದು ಆದರೆ ನೀವು ನೀರು ಕುಡಿಯಲು ಸಾಧ್ಯವಿಲ್ಲ ಸಾಕಷ್ಟು ನೀರಿದೆ ಇದು ಕರಾವಳಿ ಪ್ರದೇಶವಾದ್ದರಿಂದ ಅವರಿಗೆ ನೀರಿನ ಕೊರತೆ ಇಲ್ಲ ನೀವು ಪ್ರತಿದಿನ ನೀರನ್ನು ನೋಡಬಹುದು ಆದರೆ ನೀವು ನೀರನ್ನು ಕುಡಿಯಲು ಸಾಧ್ಯವಿಲ್ಲ ಮೇಲ್ಮೈ ನೀರಾಗಲೀ ಅಂತರ್ಜಲವಾಗಲೀ ಕುಡಿಯಲು ಸಾಧ್ಯವಿಲ್ಲ ಹಾಗಾದರೆ ಪರಿಸ್ಥಿತಿ ಏನು ಕೆಲವು ಜನರು ಸಮುದಾಯ ಮಟ್ಟದ ನೀರು ಸರಬರಾಜು ಕೊಳಗಳು ಮತ್ತು ಫಿಲ್ಟರ್ ವ್ಯವಸ್ಥೆಯೊಂದಿಗೆ ಬಂದರು ಸರಿ ನೀವು ಕೊಳದ ನೀರನ್ನು ಸಂಗ್ರಹಿಸಿ ನಂತರ ಕೆಲವು ರೀತಿಯ ಫಿಲ್ಟರಿಂಗ್ ಮರಳು ಫಿಲ್ಟರ್ ರೀತಿಯ ವ್ಯವಸ್ಥೆಯೊಂದಿಗೆ ನಂತರ ಶುದ್ಧ ನೀರು ಪಡೆಯುತ್ತಾರೆ ಆದರೆ ಸಾಕಷ್ಟು ನಿರ್ವಹಣೆ ಸಮಸ್ಯೆಗಳಿವೆ ಮತ್ತು ಅದು ಕೊಳದ ಮರಳು ಫಿಲ್ಟರ್ ಸರಿಯಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಇದನ್ನು PSF ಎಂದು ಕರೆಯಲಾಗುತ್ತದೆ ಕೊಳದ ಮರಳು ಫಿಲ್ಟರ್ ಆದರೆ ಕುಡಿಯುವ ನೀರನ್ನು ಒದಗಿಸಲು ಇದು ನಿಜವಾಗಿಯೂ ಕೆಲಸ ಮಾಡುತ್ತಿಲ್ಲ ಎಂದು ಜನರು ಕಂಡುಕೊಂಡಿದ್ದಾರೆ ಜನರಿಗೆ ನೀರಿನ ಶುದ್ಧೀಕರಣ ಘಟಕ ಒದಗಿಸಲು ಮತ್ತೊಂದು ಪರಿಹಾರವಿದೆ ಇದು ಉತ್ತಮ ನೀರನ್ನು ಒದಗಿಸಲು ಸ್ವಲ್ಪ ಮಟ್ಟಿಗೆ ಉತ್ತಮ ಆದರೆ ವಿಜ್ಞಾನಿಗಳಿಗೆ ಇದು ನಿಜವಾಗಿಯೂ ಉತ್ತಮ ನೀರನ್ನು ಒದಗಿಸಲು ಸಾಧ್ಯ ಎಂದು ಖಚಿತವಾಗಿಲ್ಲ ಆರ್ಸೆನಿಕ್ ಅನ್ನು ನೀರಿನಿಂದ ತೆಗೆದು ಹಾಕುತ್ತವೆ ಎಂದು ವಿಜ್ಞಾನಿಗಳಿಗೆ ಖಾತ್ರಿಯಿಲ್ಲ ಆದರೆ ಈ ವ್ಯವಸ್ಥೆಯು ಬಾಂಗ್ಲಾದೇಶದ ಕರಾವಳಿ ಭಾಗದಲ್ಲಿ ವಾಸಿಸುತ್ತಿರುವ ಬಡಜನರಿಗೆ ಕೈಗಿಟ್ಟುಕಬಹುದಾಗಿದೆ ಅವರು ನಿಜವಾಗಿಯೂ ತುಂಬಾ ಬಡವರು ಹೆಚ್ಚಿನ ಜನಸಂಖ್ಯೆಯು ತುಂಬಾ ಬಡವರು ಅವರು ಈ ನೀರಿನ ಶುದ್ಧೀಕರಣ ಘಟಕಗಳನ್ನು ಹೊಂದಲು ಶಕ್ತರಾಗುತ್ತಾರೆಯೇ ಇದು ಒಂದು ಪ್ರಶ್ನೆಯಾಗಿದೆ ದೊಡ್ಡ ಪ್ರಶ್ನೆ ಸರಿ ಹೀಗಾಗಿ ಈ ಭಾಗದಲ್ಲಿ ಪರ್ಯಾಯ ಕುಡಿಯುವ ನೀರು ಬೇಕು ಎಂದು ಜನರು ಈಗ ಹೇಳುತ್ತಿದ್ದಾರೆ ಜನರು ಈ ಪರ್ಯಾಯ ಕುಡಿಯುವ ನೀರನ್ನು ಹೊಂದಲು ಹೆಚ್ಚು ಉತ್ತೇಜಿತರಾಗಿಲ್ಲ ಹೆಚ್ಚು ಪ್ರೇರೇಪಿಸಲ್ಪಟ್ಟಿಲ್ಲ ಎಂದು ವಿಜ್ಞಾನಿಗಳು ಕಂಡುಕೊಂಡಿದ್ದಾರೆ ಆದ್ದರಿಂದ ಹಲವಾರು ಕಾರಣಗಳಿವೆ ಎಂದು ಜನರು ಹೇಳುತ್ತಾರೆ ಜನರಿಗೆ ಅಭ್ಯಾಸ ಮತ್ತು ವರ್ತನೆಯ ರೀತಿಯ ಸಮಸ್ಯೆ ಇದೆ ಜನರು ಈ ನೀರನ್ನು ಕುಡಿಯುವುದನ್ನು ಅಭ್ಯಾಸ ಮಾಡಿಕೊಂಡಿದ್ದಾರೆ ಜನರು ಏನು ಹೇಳುತ್ತಾರೆಂದರೆ ಅವರು ತಮ್ಮ ತಂದೆ ಅಜ್ಜ ಮುತ್ತಜ್ಜ ಎಲ್ಲರೂ ಸಹ ಇದೇ ನೀರನ್ನು ಸೇವಿಸಿ ಇದೇ ಸ್ಥಳದಲ್ಲಿ ವಾಸಿಸಿದ್ದಾರೆ ಎನ್ನುತ್ತಾರೆ ಅವರಿಗೆ ಯಾವುದೇ ಸಮಸ್ಯೆ ಇರಲಿಲ್ಲ ಅವರು 70 ವರ್ಷ 80 ವರ್ಷ ಯಾವುದೇ ಸಮಸ್ಯೆಯಿಲ್ಲದೆ ಬದುಕಿದರು ನಾನು ಯಾಕೆ ತಲೆಕೆಡಿಸಿಕೊಳ್ಳಬೇಕು ನನಗೆ ಅಭ್ಯಾಸವಾಗಿದೆ ನಾನು ಚೇತರಿಸಿಕೊಳ್ಳುತ್ತೇನೆ ಆದ್ದರಿಂದ ನನ್ನ ಬಗ್ಗೆ ಚಿಂತಿಸಬೇಡಿ ಇದು ಒಂದು ದೃಷ್ಟಿಕೋನ ಇನ್ನೊಂದು ದೃಷ್ಟಿಕೋನವು ಇದೇ ರೀತಿಯೆಂದರೆ ಜನರು ತಮಗೆ ಅರಿವಿನ ಕೊರತೆಯಿದೆ ಎಂದು ಹೇಳುತ್ತಾರೆ ಬಹುಶಃ ಅವರಿಗೆ ತಿಳಿದಿಲ್ಲ ಅವರು ಅದನ್ನು ಬಳಸುತ್ತಾರೆ ಅವರು ಈ ದುರಂತದ ಗಂಭೀರತೆ ತೀವ್ರತೆ ಮತ್ತು ದುರ್ಬಲತೆಯನ್ನು ಅರಿತುಕೊಳ್ಳುವುದಿಲ್ಲ ಇನ್ನೊಂದು ಅಸ್ತಿತ್ವದಲ್ಲಿರುವ ಬಡತನ ಜನರು ನಿಜವಾಗಿಯೂ ಬಡವರು ಅವರಿಗೆ ಜೀವನದಲ್ಲಿ ಹಲವಾರು ಸಮಸ್ಯೆಗಳಿವೆ ಅವರ ಸಂಪೂರ್ಣ ಜೀವನೋಪಾಯವು ಅಪಾಯದಲ್ಲಿದೆ ಎಲ್ಲಾ ಕುಟುಂಬಗಳು ಬಡತನದ ದೃಷ್ಟಿಕೋನದಿಂದ ಆದಾಯದ ದೃಷ್ಟಿಕೋನದಿಂದ ಆರ್ಥಿಕ ದೃಷ್ಟಿಕೋನದಿಂದ ಅಪಾಯದಲ್ಲಿವೆ ಆದ್ದರಿಂದ ಅವರು ಪ್ರತಿ ದಿನವೂ ಬಿಕ್ಕಟ್ಟಿನಲ್ಲಿರುವಾಗ ತಮ್ಮ ಹಣಕಾಸಿನ ಸ್ಥಿತಿಯ ಕಾರಣದಿಂದಾಗಿ ಇತರ ವಿಷಯಗಳ ಬಗ್ಗೆ ಸರಿಯಾಗಿ ನೋಡುವುದು ಅವರಿಗೆ ನಿಜವಾಗಿಯೂ ಕಠಿಣವಾಗಿದೆ ಆದ್ದರಿಂದ ಇದು ಒಂದು ರೀತಿಯ ಹಿನ್ನೆಲೆ ಅಪಾಯವಾಗಿದೆ ಅಲ್ಲದೆ ಜನರು ಗುರುತಿಸಿದ ಇತರ ಅಂಶಗಳಿವೆ ಇವು ಶಿಕ್ಷಣದ ಕೊರತೆ ಸರ್ಕಾರಿ ಸಂಸ್ಥೆಗಳು ಮತ್ತು NGO ಗಳಲ್ಲಿ ಅಪನಂಬಿಕೆ ಆಗಿದೆ ಈ NGO ಗಳು ಸರ್ಕಾರೇತರ ಸಂಸ್ಥೆಗಳು ಮತ್ತು ಸರ್ಕಾರಿ ಸಂಸ್ಥೆಗಳು ಯಾವುದೇ ರೀತಿಯ ಪರ್ಯಾಯ ಕುಡಿಯುವ ನೀರಿನ ತಂತ್ರಜ್ಞಾನವನ್ನು ನಿಜವಾಗಿಯೂ ಪ್ರಾಮಾಣಿಕವಾಗಿ ಪ್ರಚಾರ ಮಾಡುತ್ತಿವೆ ಎಂದು ಅವರು ನಂಬುವುದಿಲ್ಲ ಏಕೆಂದರೆ 1980 ರ ದಶಕದಲ್ಲಿ ನಿಮ್ಮ ಕೊಳಗಳು ಕಲುಷಿತವಾಗಿವೆ ದಯವಿಟ್ಟು ಕೊಳವೆ ಬಾವಿಗಳನ್ನು ಬಳಸಿ ಮೇಲ್ಮೈ ನೀರನ್ನು ಬಳಸದಂತೆ ಜನರಿಗೆ ಮನವರಿಕೆ ಮಾಡಲು ಬಹಳ ಸಮಯ ತೆಗೆದುಕೊಂಡಿತು ಅವರು ಹೆಚ್ಚು ಆರಾಮದಾಯಕವಾದ ಮೇಲ್ಮೈ ನೀರನ್ನು ಬಳಸುತ್ತಾರೆ ಕೊಳವೆ ಬಾವಿಗಳನ್ನು ಬಳಸಲು ಜನರನ್ನು ಪ್ರೇರೇಪಿಸಲು ಯೋಜನೆಗಳ ಮೇಲೆ ಹಣವನ್ನು ಹೂಡಬೇಕಾಯಿತು ಈಗ ನೀವು ಅದನ್ನು ಬಳಸಬೇಡಿ ಎಂದರೆ ಇದು ಆರ್ಥಿಕವಾಗಿ ಹೆಚ್ಚು ಶ್ರೀಮಂತ ಪ್ರದೇಶವಲ್ಲ ಹಾಗಾದರೆ ಇನ್ನೇನು ನೀವು ಹತಾಶರಾಗಿದ್ದೀರಾ ನಾವು ಏನನ್ನೂ ಮಾಡಲು ಸಾಧ್ಯವಿಲ್ಲ ಕೆಲವರು ಆ ಸವಾಲನ್ನು ಸ್ವೀಕರಿಸುತ್ತಾರೆ ಬಹಳ ವಿನೂತನವಾದ ಆಲೋಚನೆಯೊಂದಿಗೆ ಬರುತ್ತಾರೆ ತುಂಬಾ ನವೀನ ಕಲ್ಪನೆ ಮತ್ತು ತುಂಬಾ ಸರಳ ಅವರು ಹೇಳಿದರು ನಮ್ಮಲ್ಲಿ ಸಾಕಷ್ಟು ನೀರು ಇದೆ ಆಕಾಶವು ನಮಗೆ ಕುಡಿಯುವ ನೀರನ್ನು ಒದಗಿಸುತ್ತದೆ ನೀವು ಚಿಂತಿಸಬೇಡಿ ಈ ನಲ್ಲಿಗಳಂತೆ ನೀವು ಪಡೆಯುತ್ತೀರಿ ಆದ್ದರಿಂದ ಪ್ರತಿಯೊಬ್ಬರೂ ಗ್ಯಾಲನ್ಗಳಷ್ಟು ನೀರನ್ನು ಪಡೆಯಬಹುದು ಯಾರು ನಮ್ಮಲ್ಲಿ ನೀರಿಲ್ಲ ಎಂದು ಹೇಳಬಹುದು ಮಳೆನೀರಿಗಾಗಿ ಜಪಾನೀಸ್ ಸಂಸ್ಥೆ ಲಾಭರಹಿತ ಸಂಸ್ಥೆ ಇದೆ ಇದನ್ನು ಅಮಾಮಿಜು ಎಂದು ಕರೆಯುತ್ತಾರೆ ಜಪಾನೀಸ್ ಭಾಷೆಯಲ್ಲಿ ಒಂದು ರೀತಿಯ ಮಳೆನೀರು ಎಂದು ಕರೆಯಲಾಗುತ್ತದೆ ಅದು ಪ್ರತಿ ಮನೆಗೆ ನಗು ತರುತ್ತದೆ ಆದ್ದರಿಂದ ನಾವೀನ್ಯತೆಯ ಪ್ರಸರಣ ಅನಿವಾರ್ಯ ಇದು ಮನೆಯ ಮಟ್ಟದಲ್ಲಿ ಮಾದರಿ ಟ್ಯಾಂಕ್ ಆಗಿದೆ ಮಳೆಗಾಲದಲ್ಲಿ ನೀವು ನೀರನ್ನು ಸಂಗ್ರಹಿಸಬೇಕು ಮತ್ತು ಮೇಲ್ಛಾವಣಿ ನೀರಿನಿಂದ ಸಂಪರ್ಕಿಸಲಾಗುತ್ತದೆ ಮತ್ತು ನಾವು ಅದನ್ನು ಇಲ್ಲಿ ಸರಳವಾಗಿ ಸಂಗ್ರಹಿಸುತ್ತೇವೆ ತುಂಬಾ ಸರಳವಾಗಿದೆ ಮತ್ತು ಸಣ್ಣ ನಿವ್ವಳ ಪೈಪ್ಗಳು ಮತ್ತು ಫುಕೆಟ್ಗಳು Phukets ಉಪಯೋಗಿಸುತ್ತಾರೆ ಸರಿ ಆದ್ದರಿಂದ ನಿಮಗೆ ಅಗತ್ಯವಿರುವ ಈ ಸಣ್ಣ ಸರಳ ತಂತ್ರಜ್ಞಾನ ಆಗಿದೆ ಬಾಂಗ್ಲಾದೇಶವು ಏಪ್ರಿಲ್ನಿಂದ ಮೇ ವರೆಗೆ ಈ ರೀತಿಯ ಉತ್ತಮ ಮಳೆಯನ್ನು ಹೊಂದಿದೆ ನೀವು ಮಳೆನೀರನ್ನು ಪಡೆಯುತ್ತೀರಿ ಆದ್ದರಿಂದ ಇದು ಸೆಪ್ಟೆಂಬರ್ವರೆಗೆ ಮುಂದುವರಿಯುತ್ತದೆ ಆದ್ದರಿಂದ ಅಕ್ಟೋಬರ್ನಿಂದ ಮಾರ್ಚ್ವರೆಗೆ 6 ತಿಂಗಳು ನಿಮಗೆ ನೀರು ಬೇಕಾಗುತ್ತದೆ ಆದ್ದರಿಂದ ನೀವು ಸಂರಕ್ಷಿಸುತ್ತೀರಿ ಇದರ ಕೊನೆಯಲ್ಲಿ ಈ ಸಮಯದಲ್ಲಿ ನೀರು ಮತ್ತು ನಂತರ ನೀವು ಇದನ್ನು 6 ತಿಂಗಳವರೆಗೆ ಮುಂದುವರಿಸಬಹುದು ಮತ್ತು ಈ ಸಮಯದಲ್ಲಿ ನೀವು ಯಾವಾಗಲೂ ಮಳೆನೀರನ್ನು ಹೊಂದಿರುತ್ತೀರಿ ಆದ್ದರಿಂದ ನೀವು ಚಿಂತಿಸಬೇಕಾಗಿಲ್ಲ ಆದ್ದರಿಂದ ಅವು ಸರಾಸರಿ 1500 ರಿಂದ 2000 ಮಿಲಿಮೀಟರ್ ಮಳೆಯನ್ನು ಹೊಂದಿದ್ದಾರೆ ಆದರೆ ಈ ತಿಂಗಳುಗಳಲ್ಲಿ ಮಾತ್ರ ಕೇಂದ್ರೀಕೃತವಾಗಿರುತ್ತವೆ ಆದ್ದರಿಂದ ಕೆಲವರು ಸರಿ ಎಂದು ಅಭಿಪ್ರಾಯಪಟ್ಟಿದ್ದಾರೆ ನಾವು ಅದನ್ನು ಮಾಡಬಹುದು ನಮ್ಮಲ್ಲಿ ಸುಮಾರು 5000 ಲೀಟರ್ ನೀರಿನ ಟ್ಯಾಂಕ್ ಇದ್ದರೆ ನಂತರ 4 ಮತ್ತು 5 ಸದಸ್ಯರ ಕುಟುಂಬವು ಈ ಸಂರಕ್ಷಿತ ನೀರಿನಿಂದ 6 ತಿಂಗಳು ಸುಲಭವಾಗಿ ಕುಡಿಯುವ ಉದ್ದೇಶ ಬಳಸಬಹುದು ಆದ್ದರಿಂದ ಇದು ಮನೆಯ ಮಟ್ಟದಲ್ಲಿ ಸಣ್ಣ ಟ್ಯಾಂಕ್ ಆಗಿದೆ ಅವರು NGO ವ್ಯಕ್ತಿ ಮತ್ತು ಅವರು ಬಳಕೆದಾರರಾಗಿದ್ದಾರೆ ಆದ್ದರಿಂದ ನಾವು ಹೆಚ್ಚು ದುಬಾರಿಯಲ್ಲದ ಕಡಿಮೆ ವೆಚ್ಚದ ಈ ಟ್ಯಾಂಕ್ ಅನ್ನು ಸ್ಥಾಪಿಸಬೇಕಾಗಿದೆ ಆದ್ದರಿಂದ ಬಾಂಗ್ಲಾದೇಶದಲ್ಲಿ ಕುಡಿಯುವ ನೀರಿನ ಅಪಾಯವನ್ನು ಪರಿಹರಿಸುವುದು ಸವಾಲಾಗಿದೆ ನೀವು ಬಹಳಷ್ಟು ಸ್ಥಾಪಿಸಬೇಕಾಗಿದೆ ಇದು ನಮ್ಮ ಸವಾಲು ಆದ್ದರಿಂದ ನಾವು ಇದರಿಂದ ಹೇಗೆ ಚೇತರಿಸಿಕೊಳ್ಳಬಹುದು ನಾವು ಈ ಮಳೆನೀರು ಕೊಯ್ಲುಗಳನ್ನು ಉತ್ತೇಜಿಸಬಹುದು ಸರಿ ಈ ಸಮಸ್ಯೆಯನ್ನು ನಾವು ಹೇಗೆ ಪರಿಹರಿಸಬಹುದು ಎಂಬುದು ನಮ್ಮ ಸವಾಲಾಗಿದೆ ಹಾಗಾದರೆ ಯೋಜಕರಾಗಿ ಅಭ್ಯಾಸಕಾರರಾಗಿ ನಾವು ಹೇಳುತ್ತಿರುವುದು ಬಾಂಗ್ಲಾದೇಶದಲ್ಲಿ ಕುಡಿಯುವ ನೀರಿನ ಅಪಾಯವನ್ನು ಕಡಿಮೆ ಮಾಡಲು ಕುಡಿಯುವ ನೀರಿನ ಅಪಾಯವನ್ನು ನಿಲ್ಲಿಸಲು ನೀವು ಈ ಟ್ಯಾಂಕ್ ಅನ್ನು ಪ್ರಚಾರ ಮಾಡಬೇಕಾಗಿದೆ ಪರಿಹಾರವೇನು ಎಂದು ನಮಗೆ ತಿಳಿಸಿ ಜನರಿಗೆ ನೀರಿನ ಸಮಸ್ಯೆ ಇದೆ ಜನರಿಗೆ ಅಭ್ಯಾಸದ ಸಮಸ್ಯೆ ಇದೆ ಜನರಿಗೆ ಅಪಾಯದ ಅಜ್ಞಾನದ ಸಮಸ್ಯೆ ಇದೆ ಅವರು ಅದನ್ನು ಪರಿಗಣಿಸುತ್ತಿಲ್ಲ ಹಲವಾರು ಸಮಸ್ಯೆಗಳು ಒಂದು ಸಾಮಾಜಿಕ ಆರ್ಥಿಕ ಸಮಸ್ಯೆ ಇನ್ನೊಂದು ಶೈಕ್ಷಣಿಕ ಸಮಸ್ಯೆ ಇಂತಹ ಸಂಕೀರ್ಣ ಸಂದರ್ಭಗಳಲ್ಲಿ ಸರ್ಕಾರ ನಿಮ್ಮನ್ನು ನೇಮಿಸಿಕೊಳ್ಳುತ್ತಿದೆ ಮತ್ತು ನೀವು ಯಾವ ಪರಿಹಾರವನ್ನು ನೀಡಬಹುದು ಎಂದು ಕೇಳುತ್ತಿದೆ ಆದ್ದರಿಂದ ಜನರನ್ನು ಪ್ರೋತ್ಸಾಹಿಸಲು ನೀವು ಮೊದಲು ಏಕೆ ಅವರಿಗೆ ಏನು ಬೇಕು ಮಾಹಿತಿಯ ಪಾತ್ರವೇನು ನಾವು ಅವರಿಗೆ ಯಾವ ರೀತಿಯ ಮಾಹಿತಿಯನ್ನು ಒದಗಿಸಬೇಕು ಎಂಬುದನ್ನು ತಿಳಿದುಕೊಳ್ಳಬೇಕು ಮತ್ತು ನಾವು ಅವರಿಗೆ ಹೇಗೆ ಒದಗಿಸಬೇಕು ಇದರಿಂದ ಅವರು ಪ್ರೇರೇಪಿಸಲ್ಪಡುತ್ತಾರೆ ಈ ಟ್ಯಾಂಕ್ಗಳನ್ನು ಸ್ಥಾಪಿಸಲು ಪ್ರೋತ್ಸಾಹಿಸುತ್ತಾರೆ ಆದ್ದರಿಂದ ಇದು ಆದರ್ಶ ಸಣ್ಣ ಬೆಂಬಲ ನಮಗೆ ತುಂಬಾ ದೈತ್ಯಾಕಾರದ ದೊಡ್ಡ ಪ್ರಯತ್ನದ ಅಗತ್ಯವಿಲ್ಲ ಆದರೆ ತುಂಬಾ ಚಿಕ್ಕ ಪ್ರಯತ್ನದ ಅವಶ್ಯಕತೆ ಇದೆ ಈ ಸಣ್ಣ ಪ್ರಯತ್ನವು ನಾವೀನ್ಯತೆಯ ಪ್ರಸರಣದ ಪರಿಣಾಮವನ್ನು ಬೀರಬಹುದು ಸುಸ್ಥಿರ ಹವಾಮಾನ ಬದಲಾವಣೆಯ ರೂಪಾಂತರಗಳು ಮತ್ತು ವಿಪತ್ತು ಅಪಾಯ ನಿರ್ವಹಣೆಗೆ ಈ ನವೀನ ತಂತ್ರಜ್ಞಾನವು ಅನಿವಾರ್ಯವಾಗಿದೆ ಆದ್ದರಿಂದ ಸಣ್ಣ ಶಕ್ತಿಯು ಅತ್ಯಂತ ದೈತ್ಯಾಕಾರದ ದೊಡ್ಡ ಶಕ್ತಿಯಲ್ಲಿ ಕೊನೆಗೊಳ್ಳುತ್ತದೆ ಸರಿ ಆದ್ದರಿಂದ ನಮ್ಮ ಸಂಶೋಧನಾ ಸಮಸ್ಯೆ ನಂತರ ಈ ಟ್ಯಾಂಕ್ ಅನ್ನು ಸ್ಥಾಪಿಸಲು ನಾವು ಜನರನ್ನು ಕೇಳುತ್ತಿದ್ದರೆ ಇದು ಟ್ಯಾಂಕ್ ಎಂದು ಊಹಿಸಿ ನಾವು ಜನರನ್ನು ಕೇಳುತ್ತೇವೆ ಹೇ ಈ ಟ್ಯಾಂಕ್ ಅನ್ನು ನಿಮ್ಮ ಮನೆಯಲ್ಲಿ ಸ್ಥಾಪಿಸಿ ಓಹ್ ನಾನು ಗೊಂದಲಕ್ಕೊಳಗಾಗಿದ್ದೇನೆ ಈ ನಿರ್ಧಾರ ತೆಗೆದುಕೊಳ್ಳುವುದು ಸುಲಭವಲ್ಲ ಏಕೆಂದರೆ ನನಗೆ ನಿಜವಾಗಿಯೂ ಇದರ ಪ್ರಯೋಜನಗಳು ಅರ್ಹತೆಗಳು ಮತ್ತು ದೋಷಗಳ ಬಗ್ಗೆ ತಿಳಿದಿಲ್ಲ ನಾನು ನಿಮ್ಮನ್ನು ಹೇಗೆ ನಂಬಬೇಕು ನಾನು ನಿಮ್ಮನ್ನು ಹೇಗೆ ಸರಿಯಾಗಿ ನಂಬಬೇಕು ಆದ್ದರಿಂದ ನನಗೆ ಮಾಹಿತಿಯ ಅಗತ್ಯವಿದೆ ಏಕೆಂದರೆ ಇದು ಹೊಸದು ಯಾರೂ ಇದನ್ನು ಮೊದಲು ಪ್ರಯತ್ನಿಸಲಿಲ್ಲ ಇದು ನವೀನ ತಂತ್ರಜ್ಞಾನವಾಗಿದೆ ಆದ್ದರಿಂದ ನಾವೀನ್ಯತೆಯು ಕೆಲವು ಅರ್ಥದಲ್ಲಿ ತುಂಬಾ ಅಪಾಯಕಾರಿ ಏಕೆಂದರೆ ಇದು ಹೊಸದು ಮತ್ತು ಅದು ಹಾಗೆಯೇ ಹೊಸದು ಅದರ ಪ್ರಯೋಜನ ಮತ್ತು ಅನಾನುಕೂಲಗಳು ಜನರಿಗೆ ತಿಳಿದಿಲ್ಲ ಆದ್ದರಿಂದ ಜನರಿಗೆ ಯಾವುದೇ ಕಲ್ಪನೆಯಿಲ್ಲ ಅವರು ಅಳವಡಿಕೆಯ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಅನಿಶ್ಚಿತ ಪರಿಸ್ಥಿತಿಯಲ್ಲಿ ಸ್ಥಾಪನೆಯ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ನೀವು ಇದನ್ನು ಖರೀದಿಸುತ್ತಿದ್ದರೆ ಸಮುದಾಯವು ಈಗಾಗಲೇ ಅಸ್ತಿತ್ವದಲ್ಲಿದೆ ಯಾವುದೇ ಸಮಸ್ಯೆ ಇಲ್ಲ ನೀವು ಈ ರಿಮೋಟ್ ಅನ್ನು ಖರೀದಿಸಬಹುದು ಆದರೆ ಇದು ಲಭ್ಯವಿಲ್ಲದಿದ್ದರೆ ಹಿಂದೆಂದೂ ಬಂದಿಲ್ಲ ಜನರು ಹೇಗೆ ನಿರ್ಧಾರ ತೆಗೆದುಕೊಳ್ಳುತ್ತಾರೆ ಎಂಬುದು ದೊಡ್ಡ ಪ್ರಶ್ನೆಯಾಗಿದೆ ಆದ್ದರಿಂದ ಜನರಿಗೆ ಯಾವ ರೀತಿಯ ಮಾಹಿತಿ ಬೇಕು ಅದು ಸರಿ ಇದು ಒಳ್ಳೆಯದು ಅಥವಾ ಕೆಟ್ಟದು ಎಂದು ಅವರು ಹೇಗೆ ತಿಳಿಯುತ್ತಾರೆ ಇದು ನನಗೆ ಕೆಲಸ ಮಾಡುತ್ತದೆ ಅಥವಾ ಇಲ್ಲ ಎಂಬುದರ ಮಾಹಿತಿ ಬೇಕು ಅವರು ಮಾಹಿತಿಯನ್ನು ಹೊಂದಿಲ್ಲ ಏಕೆಂದರೆ ಇದು ಹೊಸದು ಆದರೆ ನಾವು ಅವರಿಗೆ ಮಾಹಿತಿಯನ್ನು ಒದಗಿಸಿದರೆ ಅವರು ಅಂತಿಮವಾಗಿ ತಿಳಿದಿರುತ್ತಾರೆ ಅವರು ಈ ನವೀನ ತಂತ್ರಜ್ಞಾನವನ್ನು ನಿರ್ಣಯಿಸುತ್ತಾರೆ ಮತ್ತು ಮೌಲ್ಯಮಾಪನ ಮಾಡುತ್ತಾರೆ ಇದು ನವೀನವಾಗಿ ಉಳಿಯುತ್ತದೆ ಆದರೆ ಇದು ಹೊಸದೇನಲ್ಲ ಏಕೆಂದರೆ ಅವರು ಕೆಲವು ಪ್ರತಿಕ್ರಿಯೆ ಹೊಂದಿರುತ್ತಾರೆ ಆದ್ದರಿಂದ ಈಗ ಜನರು ತಮ್ಮ ಅನಿಶ್ಚಿತತೆಯನ್ನು ಕಡಿಮೆ ಮಾಡಲು ಮಾಹಿತಿಯನ್ನು ಸಂಗ್ರಹಿಸಬೇಕಾಗಿದೆ ಯಾರೂ ಅನಿಶ್ಚಿತತೆಯನ್ನು ಇಷ್ಟಪಡುವುದಿಲ್ಲ ಪ್ರತಿಯೊಬ್ಬರೂ ತಮ್ಮ ಭವಿಷ್ಯವನ್ನು ಊಹಿಸಲು ಬಯಸುತ್ತಾರೆ ಯಾವುದೇ ರೀತಿಯ ಅಪಾಯದಂತೆ ಅಪಾಯವು ಯಾವಾಗಲೂ ಭವಿಷ್ಯತ್ತು ಎಂದು ನಿಮಗೆ ತಿಳಿದಿದೆ ಅದು ನಿಜ ನಾವು ಯಾವಾಗಲೂ ಭವಿಷ್ಯದಲ್ಲಿ ಅಪಾಯವನ್ನು ಎದುರಿಸುತ್ತೇವೆ ಭವಿಷ್ಯದ ಅಪಾಯಗಳು ವರ್ತಮಾನ ಅಥವಾ ಭೂತಕಾಲದಲ್ಲಿ ಇರುವುದಿಲ್ಲ ಯಾವಾಗಲೂ ಭಯದಂತೆ ಭವಿಷ್ಯದಲ್ಲಿ ಇರುತ್ತದೆ ಆದ್ದರಿಂದ ಅನಿಶ್ಚಿತತೆಯಂತೆ ಅದು ಯಾವಾಗಲೂ ಭವಿಷ್ಯದಲ್ಲಿ ಇರುತ್ತದೆ ಆದ್ದರಿಂದ ನಾವು ಬಯಸುತ್ತೇವೆ ಯಾರೂ ಅನಿಶ್ಚಿತ ಪರಿಸ್ಥಿತಿಯನ್ನು ಇಷ್ಟಪಡುವುದಿಲ್ಲ ಅವರು ಅನಿಶ್ಚಿತತೆಯನ್ನು ಕಡಿಮೆ ಮಾಡಲು ಬಯಸುತ್ತಾರೆ ನಂತರ ಜನರು ಮಾಹಿತಿಯನ್ನು ಸಂಗ್ರಹಿಸಲು ಬಯಸುತ್ತಾರೆ ಅವರು ಈ ಟ್ಯಾಂಕ್ ಈ ವ್ಯಕ್ತಿಯ ಬಗ್ಗೆ ಮಾಹಿತಿಯನ್ನು ಹೇಗೆ ಸಂಗ್ರಹಿಸಬಹುದು ಅದನ್ನು ಒಬ್ಬರು ಶ್ರವಣದ ಮೂಲಕ ಸಂಗ್ರಹಿಸಬಹುದು ಇನ್ನೊಬ್ಬರು ಅವರು ಇತರರಿಂದ ಕೇಳುವ ಮೂಲಕ ಸಂಗ್ರಹಿಸಬಹುದು ಇನ್ನೊಬ್ಬರು ಈ ಟ್ಯಾಂಕ್ ಅನ್ನು ವೀಕ್ಷಿಸುವುದು ಎಲ್ಲೋ ಒಂದು ಸ್ಥಳದಲ್ಲಿ ಸ್ನೇಹಿತರ ಸ್ಥಳ ಬಜಾರ್ ಮಾರುಕಟ್ಟೆ ಮತ್ತು ಅನಾಮಧೇಯ ವ್ಯಕ್ತಿಯ ಮನೆ ಆದ್ದರಿಂದ ಅವರು ಅದನ್ನು ಕೇಳುತ್ತಾರೆ ಈ ಟ್ಯಾಂಕ್ನ ಕಾರ್ಯವೇನು ಅದು ಹೇಗೆ ಕೆಲಸ ಮಾಡುತ್ತದೆ ಉಪಯುಕ್ತತೆಗಳು ಪರಿಣಾಮಕಾರಿತ್ವದಂತಹ ಸಾಫ್ಟ್ವೇರ್ ರೀತಿಯ ಜ್ಞಾನ ಹೇಗೆ ಕೆಲಸ ಮಾಡುತ್ತದೆ ಆದ್ದರಿಂದ ಅವನ ಸ್ನೇಹಿತರು ಸಂಬಂಧಿಕರು ಅಥವಾ ಅವನಿಗೆ ತಿಳಿದಿಲ್ಲದ ಯಾರಾದರೂ ನೆರೆಹೊರೆಯವರು ಅಥವಾ ರೇಡಿಯೋ ದೂರದರ್ಶನಗಳಿಂದ ಯಾವುದಾದರೂ ಅದು ಮಾನವ ಜಾಲ ಆಗಿರಬಹುದು ಅದು ಸಾಮಾಜಿಕ ಜಾಲತಾಣಗಳು ಯಾವುದಾದರೂ ಆಗಿರಬಹುದು ಸಮೂಹ ಮಾಧ್ಯಮ ಆಗಿರಬಹುದು ಆದ್ದರಿಂದ ಕೇಳುವ ಮೂಲಕ ಟ್ಯಾಂಕ್ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಬಹುದು ಆದರೆ ಶ್ರವಣವು ನಿಮಗೆ ಸಾಫ್ಟ್ವೇರ್ ಭಾಗದ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಲು ಅನುಮತಿಸುತ್ತದೆ ಹಾರ್ಡ್ವೇರ್ ಭಾಗವಲ್ಲ ಹಾರ್ಡ್ವೇರ್ ಭಾಗವಾಗಿ ನೀವು ಅದನ್ನು ನೋಡಬೇಕು ಆಕಾರ ಗಾತ್ರ ರಚನೆ ಏನು ಅದು ಸುಂದರವಾಗಿದೆಯೇ ಅಥವಾ ಇಲ್ಲವೇ ಇದು ದೊಡ್ಡದಾಗಿದೆ ಅಥವಾ ಚಿಕ್ಕದಾಗಿದೆ ಇದು ದುಂಡಾಗಿರಲಿ ಅಥವಾ ಚೌಕವಾಗಿರಲಿ ಇವುಗಳು ಸಹ ಬಹಳ ಅವಶ್ಯಕ ಆಗಿದೆ ಏಕೆಂದರೆ ನಾನು ಅದನ್ನು ಸ್ಥಾಪಿಸಲು ಬಹುಶಃ ಸ್ಥಳಾವಕಾಶವನ್ನು ಹೊಂದಿಲ್ಲ ಅಥವಾ ನಾನು ಅದನ್ನು ನನ್ನ ಮನೆಯಲ್ಲಿ ಹಾಕಿದರೆ ಅದು ಅಸಹ್ಯವಾಗಿ ಕಾಣಿಸಬಹುದು ಈ ಹಾರ್ಡ್ವೇರ್ ಘಟಕಗಳನ್ನು ನೀವು ವೀಕ್ಷಣೆಯ ಮೂಲಕ ಮಾತ್ರ ಪಡೆಯಬಹುದು ಸರಿ ಮತ್ತು ನಂತರ ಅದು ನನ್ನ ಜ್ಞಾನವನ್ನು ಪೂರ್ಣಗೊಳಿಸುತ್ತದೆ ಆದರೆ ಇದು ರೋಜರ್ಸ್ ಅಭಿವೃದ್ಧಿಪಡಿಸಿದ ನಾವೀನ್ಯತೆಗಳ ಪ್ರಸರಣದ ಮಾದರಿಯಾಗಿದೆ ಅವರು ಜ್ಞಾನದ ವಿಧಾನಗಳಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಜ್ಞಾನವು ಮುಖ್ಯವಾಗಿದೆ ಎಂದು ಅವರು ಹೇಳುತ್ತಿದ್ದಾರೆ ನಾವು ಕೇಳುವ ಮತ್ತು ವೀಕ್ಷಣೆಯ ಮೂಲಕ ಪಡೆಯಬಹುದಾದ ಮಾಹಿತಿ ಆದರೆ ಜ್ಞಾನವು ತಕ್ಷಣವೇ ಹೊಂದಾಣಿಕೆಗೆ ಕಾರಣವಾಗುವುದಿಲ್ಲ ಇಲ್ಲ ಇಲ್ಲ ಇದು ಸಮಯ ತೆಗೆದುಕೊಳ್ಳುತ್ತದೆ ಸ್ವೀಕರಿಸುವ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು ನಾವು ನಿರ್ಧಾರ ಮನವೊಲಿಸುವ ಮತ್ತು ನಿರ್ಧಾರದ ಪ್ರಶ್ನೆಯನ್ನು ಹೊಂದಿರಬೇಕು ಆದ್ದರಿಂದ ಮನವೊಲಿಸುವ ಹಂತ ಮತ್ತು ನಿರ್ಧಾರದ ಹಂತ ಎಂದರೆ ವ್ಯಕ್ತಿನಿಷ್ಠ ದೃಷ್ಟಿಕೋನದಿಂದ ಅದರ ಉಪಯುಕ್ತತೆ ಏನು ನನಗೆ ಹೆಚ್ಚಿನ ಮಾಹಿತಿ ಬೇಕು ನನ್ನ ಸ್ಥಿತಿಯಲ್ಲಿ ಅದರ ವ್ಯಕ್ತಿನಿಷ್ಠ ವ್ಯಾಖ್ಯಾನಗಳಿದ್ದರೆ ಅದು ಕೆಲಸ ಮಾಡುತ್ತದೆ ಅಥವಾ ಇಲ್ಲ ಈ ರೀತಿಯ ಸಂದರ್ಭ ನಾನು ಪಡೆಯುತ್ತೇನೆ ಅದನ್ನು ನಾವು ಚರ್ಚೆ ಎಂದು ಕರೆಯುತ್ತೇವೆ ನಾವು ಹೊಂದಿದ್ದೇವೆ ನಮಗೆ 3 ರೀತಿಯ ವಿಚಾರಣೆ ಅವಲೋಕನಗಳ ಮತ್ತು ಚರ್ಚೆಗಳ ಮಾಹಿತಿ ಬೇಕು ಸರಿ ಈ 3 ಮಾಹಿತಿಯು ನಿಜವಾಗಿಯೂ ನಿರ್ಧಾರವನ್ನು ಕಡಿಮೆ ಮಾಡಲು ಮತ್ತು ಅನಿಶ್ಚಿತತೆಯಲ್ಲಿ ತೆಗೆದುಕೊಳ್ಳುವುದು ನನಗೆ ಸಹಾಯ ಮಾಡುತ್ತದೆ ಮತ್ತು ನಂತರ ನಾನು ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೇನೆ ಅದರ ಮುಂದಿನ ನನ್ನ 2 ಉಪನ್ಯಾಸಗಳಲ್ಲಿ ಬಾಂಗ್ಲಾದೇಶದ ಉದಾಹರಣೆಗಳನ್ನು ನಾನು ನಿಮಗೆ ನೀಡುತ್ತೇನೆ ಜನರು ಈ ಮಾಹಿತಿಯನ್ನು ಹೇಗೆ ಸಂಗ್ರಹಿಸುತ್ತಾರೆ ಅವರು ಯಾವ ರೀತಿಯ ನೆಟ್ವರ್ಕ್ಗಳನ್ನು ಬಳಸುತ್ತಾರೆ ಮತ್ತು ಯಾರು ದೊಡ್ಡ ಪಾತ್ರವನ್ನು ವಹಿಸುತ್ತಾರೆ ಸರಿ ತುಂಬ ಧನ್ಯವಾದಗಳು